ಕೆಲವು ಅಂಶಗಳು ಒಟ್ಟಾಗಿ ಬೌದ್ಧಿಕ ಆಸ್ತಿ ಹಕ್ಕಿನ ಪರಿಕಲ್ಪನೆಯನ್ನು ರೂಪಿಸುತ್ತವೆ ಎಂದು ನಾವು ನೋಡಿದ್ದೇವೆ ವಿಷಯ ವಸ್ತುವನ್ನು ಪುನರಾವರ್ತಿಸಬಹುದು ಎಂಬ ಅಂಶವನ್ನು ನಾವು ನೋಡಿದ್ದೇವೆ ಕೃತಿಸ್ವಾಮ್ಯದ ಹಕ್ಕು ನಿಜವಾದ ಹಕ್ಕುದಾರರಿಗೆ ಕೃತಿಸ್ವಾಮ್ಯದ ಹಕ್ಕನ್ನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಜಾರಿಗೊಳಿಸುವ ಆಯ್ಕೆಯನ್ನು ನೀಡುತ್ತದೆ ಮತ್ತು ಬೌದ್ಧಿಕ ಆಸ್ತಿಯ ಹಕ್ಕಿನ ಇತರ ಗುಣಲಕ್ಷಣಗಳನ್ನು ಸಹ ನಾವು ನೋಡಿದ್ದೇವೆ ಈಗ ಬೌದ್ಧಿಕ ಆಸ್ತಿ ಹಕ್ಕನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅಥವಾ ವ್ಯಾಖ್ಯಾನಿಸುವಲ್ಲಿ ಒಂದು ವಿಷಯವೆಂದರೆ ಬೌದ್ಧಿಕ ಆಸ್ತಿ ಹಕ್ಕು ಸ್ವತಃ ಪ್ರಕಟಗೊಳ್ಳುವ ವಿಷಯ ವಸ್ತುವನ್ನು ಮೊದಲು ಅರ್ಥಮಾಡಿಕೊಳ್ಳುವುದು ಏಕೆಂದರೆ ನಾನು ಮೊದಲೇ ಹೇಳಿದಂತೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಹಕ್ಕುಗಳ ಒಂದು ಗುಂಪಾಗಿದ್ದು ಅದು ವಿಭಿನ್ನ ಅಭಿವ್ಯಕ್ತಿಗಳ ಮೇಲೆ ಪ್ರಕಟವಾಗುತ್ತದೆ ಅದು ಅದರ ಒಂದು ವ್ಯಾಖ್ಯಾನವಾಗಿದೆ ಇದು ಹೊಸ ಹಕ್ಕುಗಳ ಮೇಲೆ ಸಹ ಪ್ರಕಟವಾಗುತ್ತದೆ ಭೌಗೋಳಿಕ ಸೂಚನೆಯಂತಹ ವಿಚಾರಗಳ ಮೇಲೆ ಬೌದ್ಧಿಕ ಆಸ್ತಿ ಹಕ್ಕು ಪ್ರಕಟವಾಗುವುದಿಲ್ಲ ಒಂದು ನಿರ್ದಿಷ್ಟ ಭೌಗೋಳಿಕದಿಂದ ಹೊರಬರುವ ಕೆಲವು ಉತ್ಪನ್ನಗಳು ಮೌಲ್ಯಯುತವಾಗಿವೆ ಮತ್ತು ಇದು ಒಂದು ಗುಣಲಕ್ಷಣವಾಗಿದೆ ಆ ಸ್ಥಳವು ಕೆಲವು ವಿಶೇಷ ಹವಾಮಾನವನ್ನು ಹೊಂದಿರಬಹುದು ಅಥವಾ ಭೌಗೋಳಿಕತೆಯು ಉತ್ಪನ್ನಕ್ಕೆ ಕೊಡುಗೆ ನೀಡುತ್ತದೆ ಆದ್ದರಿಂದ ನೀವು ಉತ್ಪನ್ನವನ್ನು ನಿರ್ದಿಷ್ಟ ಸ್ಥಳದೊಂದಿಗೆ ಗುರುತಿಸುತ್ತೀರಿ ಈಗ ಭೌಗೋಳಿಕ ಸೂಚನೆಯ ಫಲಾನುಭವಿ ಯಾರು ಎಂಬ ಬಗ್ಗೆ ಹೆಚ್ಚಿನ ಕಲ್ಪನೆ ಇಲ್ಲ ಭೌಗೋಳಿಕ ಸೂಚನೆಯ ಫಲಾನುಭವಿಗಳು ಅದನ್ನು ಸರಿಯಾಗಿ ಬಳಸುವ ಸಮುದಾಯದವರು ಆ ಪ್ರದೇಶದಲ್ಲಿರುವ ಉತ್ಪಾದಕರು ಆ ಹಕ್ಕನ್ನು ಬಳಸಬಹುದು ಉದಾಹರಣೆಗೆ ಡಾರ್ಜಿಲಿಂಗ್ ಚಹಾ ಡಾರ್ಜಿಲಿಂಗ್ನಲ್ಲಿ ತೋಟಗಳನ್ನು ಹೊಂದಿರುವ ಜನರು ಮತ್ತು ಚಹಾ ಉತ್ಪಾದನೆ ಮತ್ತು ಉತ್ಪಾದನೆಯಲ್ಲಿ ತೊಡಗಿರುವ ಜನರು ಈ ಚಹಾವನ್ನು ಡಾರ್ಜಿಲಿಂಗ್ನಿಂದ ಉತ್ಪಾದಿಸಲಾಗಿದೆ ಎಂದು ಹೇಳಲು ಅವರು ಆ ಲೇಬಲ್ ಅನ್ನು ಬಳಸಬಹುದು ಏಕೆಂದರೆ ಡಾರ್ಜಿಲಿಂಗ್ ಚಹಾವು ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಆದರೆ ಶ್ರೀಲಂಕಾದ ಕೆಲವು ಭಾಗಗಳಲ್ಲಿ ಬೆಳೆದ ಮರಗಳಲ್ಲಿ ಈ ಗುಣಲಕ್ಷಣಗಳು ಸಿಗುವುದಿಲ್ಲ ಆದ್ದರಿಂದ ಆ ನಿರ್ದಿಷ್ಟ ಪ್ರದೇಶದಿಂದ ಉತ್ಪಾದಿಸಲು ಸಮರ್ಥವಾಗಿರುವ ಜನರು ಭೌಗೋಳಿಕ ಸೂಚನೆಯನ್ನು ಪಡೆಯಬಹುದು ಈಗ ನಮ್ಮ ವ್ಯಾಖ್ಯಾನಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ಅದು ಪ್ರಕಟವಾಗುವ ವಿಷಯದ ಮೂಲಕ ಬೌದ್ಧಿಕ ಆಸ್ತಿಯನ್ನು ನಾವು ತಿಳಿದಿದ್ದೇವೆ ಒಂದು ಕಲ್ಪನೆಯು ಆವಿಷ್ಕಾರದ ರೂಪದಲ್ಲಿ ಪ್ರಕಟವಾದರೆ ಅದು ಪೇಟೆಂಟ್ನಿಂದ ರಕ್ಷಿಸಲ್ಪಡುತ್ತದೆ ಆಲೋಚನೆಯು ಅಭಿವ್ಯಕ್ತಿಯ ರೂಪದಲ್ಲಿ ಒಂದು ಸಾಹಿತ್ಯಿಕ ಕೃತಿ ಅಥವಾ ಕಲಾತ್ಮಕ ಕೃತಿ ಅಥವಾ ಛಾಯಾಗ್ರಹಣದ ಕೃತಿಗಳಲ್ಲಿ ಪ್ರಕಟವಾದರೆ ಅದು ಹಕ್ಕುಸ್ವಾಮ್ಯದಿಂದ ರಕ್ಷಿಸಲ್ಪಡುತ್ತದೆ ಕಲ್ಪನೆಯು ಸೌಂದರ್ಯದ ವಿನ್ಯಾಸವಾಗಿದ್ದರೆ ಅದು ಕಣ್ಣಿಗೆ ಯಾವುದೇ ಕ್ರಿಯಾತ್ಮಕ ಅಂಶಗಳಿಲ್ಲದೆ ಸಂತೋಷವನ್ನು ನೀಡುತಿದ್ದರೆ ಆಗ ನಾವು ರಿಜಿಸ್ಟರ್ ವಿನ್ಯಾಸದಿಂದ ವಿಷಯವನ್ನು ರಕ್ಷಿಸಬಹುದು ಎಂದು ಹೇಳುತ್ತೇವೆ ಈಗ ರಿಜಿಸ್ಟರ್ ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಈ ಉದಾಹರಣೆಯನ್ನು ನೀಡುತ್ತೇನೆ ನೈಕ್ ಅಥವಾ ಅಡೀಡಸ್ ನಂತಹ ಕಂಪನಿಯು ವಿನ್ಯಾಸಗೊಳಿಸಿದ ಶೂ ಕೆಲವು ವಿನ್ಯಾಸ ಅಂಶಗಳನ್ನು ಹೊಂದಿರುತ್ತದೆ ಅದು ಕ್ರಿಯಾತ್ಮಕತೆಗೆ ಸಹಕಾರಿಯಾಗಿದೆ ಅದು ಗಾಳಿಯನ್ನು ವೇಗವಾಗಿ ಕತ್ತರಿಸುವಂತೆ ಮಾಡುತ್ತದೆ ಮತ್ತು ಅದು ಪಾದಕ್ಕೆ ಹಿಡಿತ ಮತ್ತು ಸಪೋರ್ಟ್ ನೀಡುತ್ತದೆ ಆದ್ದರಿಂದ ಆ ವಿನ್ಯಾಸದ ಅಂಶಗಳು ಸಹ ಕ್ರಿಯಾತ್ಮಕ ಘಟಕವನ್ನು ಹೊಂದಿವೆ ಆದ್ದರಿಂದ ಅಂತಹ ವಿನ್ಯಾಸವು ನೋಂದಾಯಿತ ವಿನ್ಯಾಸದ ವಿಷಯವಾಗಿರಬೇಕು ಎಂದು ನಾವು ಹೇಳುವುದಿಲ್ಲ ಏಕೆಂದರೆ ಅವುಗಳು ಅದಕ್ಕೆ ಸೌಂದರ್ಯದ ಭಾಗವಾಗಿರಬಹುದು ಆದರೆ ಕ್ರಿಯಾತ್ಮಕ ಭಾಗವಿದ್ದರೆ ಹಕ್ಕು ಹೊಂದಿರುವವರು ನೋಂದಾಯಿತ ವಿನ್ಯಾಸಕ್ಕೆ ಹೋಗುವುದಿಲ್ಲ ಆದರೆ ಶೂ ಅನ್ನು ಬನ್ನಿ ಅಥವಾ ಮೊಲದಂತೆ ಕಾಣುವಂತೆ ವಿನ್ಯಾಸಗೊಳಿಸಿದ್ದರೆ ನಿಮಗೆ ತಿಳಿದಿರುವ ಅನೇಕ ಮಕ್ಕಳ ಬೂಟುಗಳನ್ನು ಮೊಲದಂತೆ ಅಥವಾ ಕಾರ್ಟೂನ್ನಲ್ಲಿನ ಪಾತ್ರದಂತೆ ವಿನ್ಯಾಸಗೊಳಿಸಲಾಗಿದೆ ಅಂತಹ ಸಂದರ್ಭಗಳಲ್ಲಿ ವಿನ್ಯಾಸವು ಕ್ರಿಯಾತ್ಮಕ ಅಂಶವನ್ನು ಹೊಂದಿದೆ ಎಂದು ನಾವು ಹೇಳುವುದಿಲ್ಲ ನೋಂದಾಯಿತ ವಿನ್ಯಾಸದ ವ್ಯಾಪ್ತಿಯನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಅದು ಕಣ್ಣಿಗೆ ಕಲಾತ್ಮಕವಾಗಿ ಆಹ್ಲಾದಕರವಾಗಿರುತ್ತದೆ ಮತ್ತು ಪರೀಕ್ಷೆಯು ಕಣ್ಣಿಗೆ ಕಾಣುವಂತಹದ್ದಾಗಿದೆ ಆದ್ದರಿಂದ ಕ್ರಿಯಾತ್ಮಕ ಅಂಶಗಳನ್ನು ವಿನ್ಯಾಸದೊಂದಿಗೆ ಕಟ್ಟಿದಾಗ ಹಕ್ಕು ಹೊಂದಿರುವವರು ಸಾಮಾನ್ಯವಾಗಿ ಹೋಗುವುದಿಲ್ಲ ಮತ್ತು ಅದಕ್ಕಾಗಿ ನೋಂದಾಯಿತ ವಿನ್ಯಾಸವನ್ನು ಪಡೆಯುತ್ತಾರೆ ಅವರು ಮೊದಲು ಅನೇಕ ಹಕ್ಕುಗಳನ್ನು ಹೊಂದಿದ್ದಾರೆ ಅದು ವ್ಯಾಪಾರ ಮುದ್ರೆ ಆಗಿದೆ ನಂತರ ಅದು ಕಾಣುವ ರೀತಿಯಲ್ಲಿಯೂ ಸಹ ಹಕ್ಕುಸ್ವಾಮ್ಯ ಪಡೆಯಬಹುದು ಏಕೆಂದರೆ ಬಹುತೇಕ ಎಲ್ಲಾ ಡಿಸ್ನಿ ಪಾತ್ರಗಳು ಕೆಲವು ಹಂತದಲ್ಲಿ ಹಕ್ಕುಸ್ವಾಮ್ಯದ ವಿಷಯಗಳಾಗಿವೆ ಆದ್ದರಿಂದ ನೀವು ಆ ಚಿತ್ರವನ್ನು ಬೇರೆ ಯಾವುದೇ ರೂಪದಲ್ಲಿ ರಚಿಸಲು ಸಾಧ್ಯವಿಲ್ಲ ಮತ್ತು ಅದು ನಮ್ಮ ಹಕ್ಕುಸ್ವಾಮ್ಯ ಮತ್ತು ಹಕ್ಕುಸ್ವಾಮ್ಯವನ್ನು ಉಲ್ಲಂಘಿಸುತ್ತದೆ ನಿಮಗೆ ತಿಳಿದಿರುವಂತೆ ಭಾರತದಲ್ಲಿ ಅದು ಲೇಖಕರ ಜೀವಿತಾವಧಿ ಮತ್ತು ಅವರ ಮರಣಾನಂತರದ 60 ವರ್ಷಗಳು ಆದ್ದರಿಂದ ಬೌದ್ಧಿಕ ಆಸ್ತಿಯನ್ನು ವ್ಯಾಖ್ಯಾನಿಸುವಲ್ಲಿ ಇದು ಗಣನೀಯ ಹಕ್ಕಾಗಿದೆ ನಾವು ಮೊದಲು ವಿಷಯವನ್ನು ನೋಡುತ್ತೇವೆ ನಂತರ ನಾವು ಅದನ್ನು ರಕ್ಷಿಸುವ ರೂಪವನ್ನು ನೋಡುತ್ತೇವೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಅಮೂರ್ತ ಹಕ್ಕುಗಳು ಎಂದು ಹೇಳಿದ್ದೇವೆ ಮತ್ತು ಈ ಹಕ್ಕಿನ ಬಾಹ್ಯರೇಖೆಗಳನ್ನು ಈ ಹಕ್ಕಿನ ಗಡಿಗಳನ್ನು ಕಂಡುಹಿಡಿಯುವುದು ನಮಗೆ ಕೆಲವೊಮ್ಮೆ ಕಷ್ಟಕರವಾಗಿದೆ ನೋಂದಣಿ ಎನ್ನುವುದು ಹಕ್ಕುದಾರ ಹೇಳಿಕೊಂಡದ್ದನ್ನು ನಾವು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗವಾಗಿದೆ ನೋಂದಣಿ ಪೇಟೆಂಟ್ ನಿರ್ದಿಷ್ಟತೆಯ ನೋಂದಣಿಯಾಗಿರಬಹುದು ಮತ್ತು ಅದರ ಮೂಲಕ ಪೇಟೆಂಟ್ ನೀಡಲಾಗುತ್ತದೆ ನೋಂದಣಿ ಒಂದು ಸಾಹಿತ್ಯ ಕೃತಿಯ ನೋಂದಣಿಯಾಗಿರಬಹುದು ಸಾಹಿತ್ಯ ಕೃತಿಗಳನ್ನು ಜಾರಿಗೊಳಿಸುವ ಉದ್ದೇಶಗಳಿಗಾಗಿ ಕಡ್ಡಾಯವಲ್ಲದಿದ್ದರೂ ನೋಂದಾಯಿಸಬಹುದು ಸಾಫ್ಟ್ವೇರ್ ಕೋಡ್ ಅನ್ನು ಹಕ್ಕುಸ್ವಾಮ್ಯ ಟ್ರೇಡ್ಮಾರ್ಕ್ಗಳ ಮೂಲಕ ನೋಂದಾಯಿಸಲಾಗುತ್ತದೆ ಆದ್ದರಿಂದ ನೋಂದಣಿ ಎನ್ನುವುದು ಈ ಹಕ್ಕುಗಳು ಉದ್ಧರಣದ ಅಧಿಕಾರಿಯಾಗುವ ಪ್ರಕ್ರಿಯೆಯಾಗಿದೆ ಇದು ಜನರು ಅದನ್ನು ಪರಿಶೀಲಿಸಬಹುದು ಎಂದು ಗುರುತಿಸಲ್ಪಟ್ಟಿದೆ ಮತ್ತು ಅದು ಇದಕ್ಕೆ ಕಾರಣವಾಗಿದೆ ಏಕೆಂದರೆ ಇದು ಕಾನೂನಿನ ಬೆಂಬಲದೊಂದಿಗೆ 1999 ರ ಟ್ರೇಡ್ಮಾರ್ಕ್ ಆಕ್ಟ್ ಟ್ರೇಡ್ಮಾರ್ಕ್ ಹೊಂದಿರುವವರಿಗೆ ಜಾರಿಗೊಳಿಸುವ ಹಕ್ಕನ್ನು ನೀಡುತ್ತದೆ ಇದು ಪೇಟೆಂಟ್ ಕಾಯ್ದೆ 1970 ಪೇಟೆಂಟ್ ಹೊಂದಿರುವವರಿಗೆ ಇತರರ ವಿರುದ್ಧ ಮಂಜೂರು ಮಾಡಿದ ಹಕ್ಕುಸ್ವಾಮ್ಯವನ್ನು ಜಾರಿಗೊಳಿಸುವ ಹಕ್ಕನ್ನು ನೀಡುತ್ತದೆ ಆದ್ದರಿಂದ ನೋಂದಣಿಯನ್ನು ಸರ್ಕಾರದಿಂದ ಅಥವಾ ರಾಜ್ಯದಿಂದ ಮಾಡಲಾಗುತ್ತದೆ ಆದ್ದರಿಂದ ನೋಂದಣಿ ಬೌದ್ಧಿಕ ಆಸ್ತಿ ಹಕ್ಕಿನ ಮೇಲೆ ಪಾವಿತ್ರ್ಯವನ್ನು ನೀಡುತ್ತದೆ ಆದ್ದರಿಂದ ವಿಷಯವು ಬದಲಾಗಬಹುದು ಮತ್ತು ವಿಷಯದ ಆಧಾರದ ಮೇಲೆ ನೀವು ವಿಭಿನ್ನ ಹಕ್ಕುಗಳನ್ನು ಹೊಂದಬಹುದು ಒಂದು ರೀತಿಯ ನೋಂದಣಿ ಪ್ರಕಾರ ನೋಂದಣಿಯ ವಿವರಗಳು ಸಹ ಬದಲಾಗುತ್ತವೆ ಏಕೆಂದರೆ ನೀವು ವಿನ್ಯಾಸವನ್ನು ಸಲ್ಲಿಸುತ್ತಿದ್ದರೆ ರಿಜಿಸ್ಟರ್ ವಿನ್ಯಾಸ ಅಥವಾ ನೋಂದಾಯಿತ ಟ್ರೇಡ್ಮಾರ್ಕ್ ನೀವು ಕೇವಲ ಕೆಲವು ಗುರುತುಗಳೊಂದಿಗೆ ಕೆಲವು ಪೇಪರ್ಗಳನ್ನು ಸಲ್ಲಿಸುತ್ತಿದ್ದೀರಿ ಎಂದು ನಿಮಗೆ ತಿಳಿದಿರುವ ಫಾರ್ಮ್ಗಳು ಮತ್ತು ಅಂಕಿಅಂಶಗಳನ್ನು ನೀವು ಸಲ್ಲಿಸುತ್ತಿದ್ದೀರಿ ಮತ್ತು ನೊಂದಾವಣಿ ಪರಿಶೀಲನೆ ಪರಿಶೀಲನೆಯನ್ನು ಉತ್ತೀರ್ಣರಾದರೆ ನಿಮ್ಮ ಹಕ್ಕನ್ನು ನೀವು ಪಡೆಯುತ್ತೀರಿ ನಂತರ ನೀವು ಆವಿಷ್ಕರಿಸಿದ ಯಾವುದೇ ರೀತಿಯ ಪದಗಳಿಲ್ಲದಿದ್ದರೆ ನೋಂದಾವಣೆ ಆಕ್ಷೇಪಣೆಯನ್ನು ಉಂಟುಮಾಡಬಹುದು ಅಥವಾ ಬೇರೆ ಯಾರೂ ಮಾಡದ ಮೊದಲ ಬಾರಿಗೆ ನೀವು ಒಂದು ಪದವನ್ನು ರಚಿಸಿದ್ದೀರಿ ಎಂದರೆ ಮೊದಲು ನೀವು ಗುರುತನ್ನು ಪಡೆಯುವಿರಿ ಇದು ನೇರ ಪ್ರಕ್ರಿಯೆ ಮತ್ತೆ ವಿನ್ಯಾಸವು ಅನನ್ಯವಾಗಿ ಕಾಣುತ್ತದೆ ಅದು ಮೂಲವಾಗಿದೆ ಮತ್ತು ಆ ವಿನ್ಯಾಸವನ್ನು ಸಲ್ಲಿಸಿದ ಮೊದಲ ವ್ಯಕ್ತಿ ನೀವು ಆಗಿದ್ದರೆ ನೋಂದಣಿಯನ್ನು ಪಡೆಯುತ್ತೀರಿ ಆದರೆ ಪೇಟೆಂಟ್ಗಳು ವಿಭಿನ್ನ ಮಾರ್ಗವನ್ನು ಅನುಸರಿಸುತ್ತವೆ ಪೇಟೆಂಟ್ ವಿವರಣೆಯು ಸಂಪೂರ್ಣ ಆವಿಷ್ಕಾರವನ್ನು ವಿವರವಾಗಿ ವಿವರಿಸಬೇಕಾಗುತ್ತದೆ ಮತ್ತು ಇದು ಕೇವಲ ಆವಿಷ್ಕಾರದ ಕೆಲಸವಲ್ಲ ಆವಿಷ್ಕಾರಗಳ ವೈಶಿಷ್ಟ್ಯಗಳು ಅನುಕೂಲಗಳು ಆವಿಷ್ಕಾರದಲ್ಲಿನ ವಿವಿಧ ವ್ಯತ್ಯಾಸಗಳು ಮತ್ತು ಹಕ್ಕುದಾರ ಸಹ ಆವಿಷ್ಕಾರದ ಮೊದಲು ಏನಾಯಿತು ಎಂಬುದನ್ನು ವಿವರಿಸಬೇಕಾಗುತ್ತದೆ ಆದ್ದರಿಂದ ಇದು ತಮ್ಮ ಆವಿಷ್ಕಾರವನ್ನು ವಿವರಿಸುವ ನಿರೂಪಣೆಯಾಗಿದೆ ಮತ್ತು ಅದಕ್ಕೂ ಮೊದಲು ಅವರು ಆವಿಷ್ಕಾರದ ಹಿನ್ನೆಲೆಯನ್ನು ವಿವರಿಸುತ್ತಾರೆ ಅವರ ಮುಂದಿರುವ ತಂತ್ರಜ್ಞಾನಗಳು ಯಾವುವು ಮತ್ತು ಆವಿಷ್ಕರಿಸಿದ ವ್ಯಕ್ತಿಯು ಅದರ ವಿವರಣೆಯನ್ನು ನೀಡಲು ಸಮರ್ಥರಾಗಿರುತ್ತಾರೆ ಆದ್ದರಿಂದ ಇದು ಹಿನ್ನೆಲೆಲೆಯೊಂದಿಗೆ ಪ್ರಾರಂಭವಾಗುವ ನಿರೂಪಣೆಯಾಗಿದೆ ನಂತರ ಅದು ಆವಿಷ್ಕಾರದ ಉದ್ದೇಶಗಳನ್ನು ವಿವರಿಸುವ ಕಡೆಗೆ ಹೋಗುತ್ತದೆ ಮತ್ತು ಆವಿಷ್ಕಾರವು ಯಾವ ವಿಷಯಗಳನ್ನು ಪರಿಹರಿಸುತ್ತದೆ ಎಂಬುದರ ವಿವರಣೆಯನ್ನು ಸಹ ಹೊಂದಿದೆ ಆವಿಷ್ಕಾರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಆವಿಷ್ಕಾರವು ಯಾಂತ್ರಿಕ ಆವಿಷ್ಕಾರವಾಗಿದ್ದರೆ ಆವಿಷ್ಕಾರದ ಭಾಗಗಳು ಯಾವುವು ಎಂಬುದರ ವಿವರಣೆಯನ್ನು ಹೊಂದಿರಬೇಕು ಮತ್ತು ಅಂತಿಮವಾಗಿ ಅದು ಹಕ್ಕಿನೊಂದಿಗೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಆವಿಷ್ಕಾರವನ್ನು ವಿವರಿಸುವ ಸಂಪೂರ್ಣ ಪ್ರಕ್ರಿಯೆ ಭಾರತದಲ್ಲಿ ಪೇಟೆಂಟ್ ಕಚೇರಿ ಕೇವಲ ನೋಂದಾಯಿಸದ ಕೆಲಸವನ್ನು ಮಾತ್ರವಲ್ಲ ಬದಲಿಗೆ ಇದು ಆವಿಷ್ಕಾರವನ್ನು ಬಹಳ ಆಳವಾಗಿ ಪರಿಶೀಲಿಸುತ್ತದೆ ನಂತರ ಅದರ ವರದಿಯನ್ನು ಹಕ್ಕುದಾರರಿಗೆ ಅವರು ಅಪೇಕ್ಷಿಸಿದರೆ ನೀಡಲಾಗುತ್ತದೆ ಈಗ ನಾವು ಇದನ್ನು ಮೊದಲ ಪರೀಕ್ಷಾ ವರದಿ ಎಂದು ಕರೆಯುತ್ತೇವೆ ಪೇಟೆಂಟ್ ಕಚೇರಿಯೂ ಆಕ್ಷೇಪಣೆಗಳನ್ನು ಮಾಡಿದರೆ ಅದಕ್ಕೆ ತಕ್ಕುದಾಗಿ ಆವಿಷ್ಕಾರಕರು ಉತ್ತರಿಸಬೇಕಾಗುತ್ತದೆ ಆದರೆ ಯಾವುದೇ ಆಕ್ಷೇಪಣೆಗಳಿದ್ದರೆ ಅದು ತಾಂತ್ರಿಕ ಆಕ್ಷೇಪಣೆಗಳಾಗಿರಬಹುದು ಅಥವಾ ಕೆಲವು ಗಣನೀಯ ಆಕ್ಷೇಪಣೆಗಳಾಗಿರಬಹುದು ಭಾರತೀಯ ಕಾನೂನಿನಡಿಯಲ್ಲಿ ಬರದ ವಿಷಯಗಳಿಗೆ ಆಕ್ಷೇಪಣೆಗಳು ಇರುತ್ತದೆ ಈ ಎಲ್ಲಾ ಸಂದರ್ಭಗಳಲ್ಲಿ ಕಚೇರಿ ಈ ಗಣನೀಯ ಆಕ್ಷೇಪಣೆಗಳನ್ನು ಎತ್ತಲಿದೆ ಮತ್ತು ಈ ಗಣನೀಯ ಆಕ್ಷೇಪಣೆಗಳು ಅವುಗಳ ಮೇಲೆ ವಿಚಾರಿಸಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಪೇಟೆಂಟ್ ಅರ್ಜಿಯ ಬಗ್ಗೆ ಪೇಟೆಂಟ್ ಕಚೇರಿಯೂ ಮಾಡುವ ಆಕ್ಷೇಪಣೆಗಳ ಪ್ರಕ್ರಿಯೆಗೆ ನಾವು ಪೇಟೆಂಟ್ ಪ್ರಾಸಿಕ್ಯೂಷನ್ ಎಂದು ಕರೆಯುತ್ತೇವೆ ಈ ಪ್ರಕ್ರಿಯೆಯು ಬಹಳ ಸಂಕೀರ್ಣವಾಗಿರುತ್ತದೆ ಪೇಟೆಂಟ್ ಪ್ರಾಸಿಕ್ಯೂಷನ್ ವಾಸ್ತವವಾಗಿ ಟ್ರೇಡ್ಮಾರ್ಕ್ ಪ್ರಾಸಿಕ್ಯೂಷನ್ ಅಥವಾ ವಿನ್ಯಾಸದ ಪ್ರಾಸಿಕ್ಯೂಷನ್ಗಿಂತ ಭಿನ್ನವಾಗಿರುತ್ತದೆ ಸಾಕಷ್ಟು ವಿಚಾರಗಳನ್ನು ಒಳಗೊಂಡಿವೆ ಹಕ್ಕನ್ನು ನೀಡುವ ಮೊದಲು ವ್ಯಕ್ತಿಯು ಏನು ಹೇಳುತ್ತಾನೆ ಎಂಬುದರ ಕುರಿತು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡಲಾಗುತ್ತದೆ ಆದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನಾವು ವ್ಯಾಖ್ಯಾನಿಸಬಹುದಾದ ಪ್ರಮುಖ ಅಂಶಗಳಲ್ಲಿ ನೋಂದಣಿ ಒಂದು ಮತ್ತು ನೋಂದಣಿ ಸ್ವತಃ ವಿವಿಧ ರೀತಿಯ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಬಂದಾಗ ವಿಷಯವು ಹೇಗೆ ಬದಲಾಗುತ್ತದೆ ಎಂಬುದರ ಮೇಲೆ ಬದಲಾಗುತ್ತದೆ ವಿವಿಧ ರೀತಿಯ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಬಂದಾಗ ನೋಂದಣಿ ಪ್ರಕ್ರಿಯೆಯು ಬದಲಾಗುತ್ತದೆ ನಂತರ ಈ ಹಕ್ಕುಗಳು ಬೌದ್ಧಿಕ ಆಸ್ತಿ ಹಕ್ಕುಗಳ ಒಂದು ಗುಂಪನ್ನು ನೀಡುತ್ತವೆ ಅದು ಟ್ರೇಡ್ಮಾರ್ಕ್ ವಿನ್ಯಾಸಗಳ ಹಕ್ಕುಸ್ವಾಮ್ಯ ಅಥವಾ ಪೇಟೆಂಟ್ ಆಗಿರಬಹುದು ಅದು ಹಕ್ಕುಗಳ ಗುಂಪನ್ನು ನೀಡುತ್ತದೆ ಅದು ನಿಜವಾಗಿ ಹಕ್ಕುದಾರರ ಹಕ್ಕುಗಳ ಗುಂಪು ಮತ್ತು ಸಾಹಿತ್ಯ ಕೃತಿಯ ವಿಷಯದಲ್ಲಿ ಈ ಹಕ್ಕುಗಳ ಗುಂಪು ಸಹ ಬದಲಾಗುತ್ತವೆ ಚಲನಚಿತ್ರವನ್ನು ಪ್ರದರ್ಶಿಸುವ ಹಕ್ಕು ವಿಷಯವನ್ನು ದಾಖಲಿಸುವ ಹಕ್ಕು ಮುದ್ರಿಸುವ ಹಕ್ಕು ಸಹ ಆಗಿರಬಹುದು ಏಕೆಂದರೆ ಇಲ್ಲಿ ಒಂದು ಕಲ್ಪನೆಯ ಅಭಿವ್ಯಕ್ತಿ ಮತ್ತು ಎಲ್ಲಾ ರೀತಿಯ ಅಭಿವ್ಯಕ್ತಿಗಳು ಹೆಚ್ಚಾಗಿ ಮಾಧ್ಯಮದಲ್ಲಿ ಸೆರೆಹಿಡಿಯಬಹುದು ನೀವು ಹಕ್ಕುಸ್ವಾಮ್ಯವನ್ನು ಅರ್ಥಮಾಡಿಕೊಂಡಾಗ ಇದು ವಿಮರ್ಶಾತ್ಮಕವಾಗಿದೆ ಏಕೆಂದರೆ ಕೃತಿಸ್ವಾಮ್ಯವು ಪ್ರತಿಗಳನ್ನು ಮಾಡುವ ಹಕ್ಕಾಗಿದೆ ಮತ್ತು ನೀವು ಪ್ರತಿಗಳನ್ನು ಮಾಡುವ ಹಕ್ಕಿನ ಬಗ್ಗೆ ಮಾತನಾಡುವಾಗ ನೀವು ಆ ಪ್ರತಿಗಳನ್ನು ಎಲ್ಲಿ ಮಾಡುತ್ತಿದ್ದೀರಿ ಎಂಬುದು ಯಾವಾಗಲೂ ಮಧ್ಯಮ ಹಕ್ಕು ಆದ್ದರಿಂದ ಕೃತಿಸ್ವಾಮ್ಯ ಬರುವ ಮೊದಲು ಇದು ಕೈಗಾರಿಕಾ ಕ್ರಾಂತಿಯ ಸ್ವಲ್ಪ ಮೊದಲು ನಾವು ಸಾಮಾನ್ಯವಾಗಿ ಮೌಖಿಕ ಸೂತ್ರೀಯ ಸಂಪ್ರದಾಯ ಎಂದು ಕರೆಯುವ ಜ್ಞಾನವನ್ನು ರವಾನಿಸುವ ವಿಧಾನವನ್ನು ಜಗತ್ತು ಅನುಸರಿಸಿದೆ ಈಗ ನಿಮ್ಮ ಮಕ್ಕಳು ನೀವು ಅಧ್ಯಯನ ಮಾಡಿದ ಮತ್ತು ಬಹುಶಃ ನಿಮ್ಮ ಪೋಷಕರು ಶಾಲೆಯಲ್ಲಿ ಅಧ್ಯಯನ ಮಾಡಿದ ನರ್ಸರಿ ಪ್ರಾಸಗಳನ್ನು ಅಧ್ಯಯನ ಮಾಡುತ್ತಿದ್ದರೆ ಅದು ಮೌಖಿಕ ಸೂತ್ರೀಯ ಸಂಪ್ರದಾಯದ ಕಾರಣದಿಂದಾಗಿ ಅವುಗಳು ಅನೇಕ ವರ್ಷಗಳಿಂದ ಪುನರಾವರ್ತನೆಯಾಗುತ್ತವೆ ಮತ್ತು ಇದು ನಾನು ಅರ್ಥೈಸುವ ಮೊದಲು ಕೈಗಾರಿಕಾ ಕ್ರಾಂತಿಯು ಈ ಹಕ್ಕುಗಳು ಅಸ್ತಿತ್ವಕ್ಕೆ ಬಂದ ಇತಿಹಾಸದ ಒಂದು ಹಂತವಾಗಿ ಕಂಡುಬರುತ್ತದೆ ಕೆಲವು ರಾಜರು ಈ ಹಕ್ಕುಗಳನ್ನು ನೀಡುವ ಮೊದಲು ಅಸ್ತಿತ್ವದಲ್ಲಿರುವ ಹಕ್ಕುಗಳ ನಿದರ್ಶನಗಳನ್ನು ನಾನು ಹೇಳುತ್ತಿದ್ದೆ ಆದರೆ ಕೈಗಾರಿಕಾ ಕ್ರಾಂತಿಯ ಆಗಮನದೊಂದಿಗೆ ಹಕ್ಕುಗಳು ಅಂತರರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದವು ಆದ್ದರಿಂದ ಹಕ್ಕುಸ್ವಾಮ್ಯವು ಅಸ್ತಿತ್ವಕ್ಕೆ ಬರುವ ಮೊದಲು ಅಥವಾ ಹಕ್ಕುಸ್ವಾಮ್ಯವು ಗುರುತಿಸಬಹುದಾದ ಹಕ್ಕಾಗುವ ಮೊದಲು ಮೌಖಿಕ ಸೂತ್ರೀಯ ಸಂಪ್ರದಾಯವಿತ್ತು ಒಟ್ಟಾರೆ ಸೂತ್ರೀಯ ಸಂಪ್ರದಾಯವು ಜನರು ಕೇವಲ ವಿಷಯಗಳನ್ನು ಕಂಠಪಾಠ ಮಾಡಿ ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಸಂಪ್ರದಾಯವಾಗಿತ್ತು ಒಟ್ಟಾರೆ ಫಾರ್ಮುಲಾಯ್ಕ್ ಸಂಪ್ರದಾಯವು ಜನರು ಕೇವಲ ಕಂಠಪಾಠ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಸಂಪ್ರದಾಯವಾಗಿತ್ತು ಈಗ ನೀವು ಅದನ್ನು ತಾಂತ್ರಿಕವಾಗಿ ಮಾಡಿದರೆ ನೀವು ಕೃತಿಸ್ವಾಮ್ಯವನ್ನು ಉಲ್ಲಂಘಿಸುತ್ತಿದ್ದೀರಿ ಏಕೆಂದರೆ ಈಗ ಮಾಧ್ಯಮವು ನಿಮ್ಮ ಮನಸ್ಸಾಗಿದೆ ನೀವು ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ನೀವು ಅದನ್ನು ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ಅಥವಾ ಅವನು ಅಥವಾ ಅವಳು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳುವ ವ್ಯಕ್ತಿಗೆ ವರ್ಗಾಯಿಸುತ್ತೀರಿ ಮನಸ್ಸು ಅದನ್ನು ಮನನ ಮಾಡುತ್ತದೆ ಮತ್ತು ಅದನ್ನು ರವಾನಿಸುತ್ತದೆ ಆದ್ದರಿಂದ ಕೆಲವು ಮಾಧ್ಯಮದಲ್ಲಿ ವಸ್ತುವನ್ನು ಸೆರೆಹಿಡಿಯದ ಹೊರತು ಮೌಖಿಕ ಸೂತ್ರೀಯ ಸಂಪ್ರದಾಯವು ಕೃತಿಸ್ವಾಮ್ಯ ಆಡಳಿತದ ವ್ಯಾಪ್ತಿಯಿಂದ ಹೊರಗುಳಿಯಬಹುದು ಏಕೆಂದರೆ ಕೃತಿಸ್ವಾಮ್ಯ ಆಡಳಿತವು ಕೆಲವು ಮಾಧ್ಯಮದಲ್ಲಿ ವಿಷಯಗಳನ್ನು ದಾಖಲಿಸಲು ಅಥವಾ ವ್ಯಕ್ತಪಡಿಸಲು ಅಗತ್ಯವಾಗಿರುತ್ತದೆ ಆದ್ದರಿಂದ ಮಾಧ್ಯಮವನ್ನು ಕಾಗದದಲ್ಲಿ ಮುದ್ರಿಸಿದರೆ ಅದು ಟೇಪ್ಗಳಲ್ಲಿ ರೆಕಾರ್ಡ್ ಆಗಿದ್ದರೆ ಅಥವಾ ಈಗ ಅದು ಡಿಜಿಟಲ್ ಆಗಿರುತ್ತದೆ ಆದ್ದರಿಂದ ನಾವು ಪ್ರತಿಗಳನ್ನು ಮಾಡುವ ಬಗ್ಗೆ ಮಾತನಾಡುವಾಗಲೆಲ್ಲಾ ಅದು ಮಾಧ್ಯಮವೊಂದನ್ನು ಸೂಚಿಸುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ ಯಾರಾದರೂ ನಿಮಗೆ ಕವಿತೆಯನ್ನು ಹೇಳಿದರೆ ನೀವು ನೊಂದುಕೊಳ್ಳುತ್ತೀರಿ ಎಂದು ಹೇಳಲಾಗುವುದಿಲ್ಲ ನೀವು ಅದನ್ನು ಕಂಠಪಾಠ ಮಾಡಿದರೆ ನಾನು ಅದರ ನಕಲನ್ನು ಮಾಡಿದ್ದೇನೆ ಎಂದು ನೀವು ಹೇಳುವುದಿಲ್ಲ ಸಾಮಾನ್ಯ ಪರಿಭಾಷೆಯಲ್ಲಿ ಸಹ ನಾವು ಬೇರೆ ಬೇರೆ ಪದಗಳನ್ನು ಬಳಸಿರುತ್ತೀರಿ ಅದಕ್ಕಾಗಿ ನಾನು ಅದನ್ನು ಕಂಠಪಾಠ ಮಾಡಿದ್ದೇನೆ ಅಥವಾ ನಾನು ಅದನ್ನು ಹೃದಯದಿಂದ ಕಲಿತಿದ್ದೇನೆ ಎಂದು ಹೇಳುತ್ತೇವೆ ಆದ್ದರಿಂದ ಇದು ನೀವು ಅರ್ಥಮಾಡಿಕೊಳ್ಳಬೇಕಾದ ಒಂದು ನಿರ್ಣಾಯಕ ಅಂಶವಾಗಿದೆ ಮತ್ತು ಇದರ ಹಿಂದೆ ಕೆಲವು ಇತಿಹಾಸವಿದೆ ಕೃತಿಸ್ವಾಮ್ಯವು ಅದರ ಹಿಂದೆ ಅಥವಾ ಅದರ ಮೊದಲು ನೋಡಿದರೆ ಅದು ಹಕ್ಕಾಗಿ ವಿಕಸನಗೊಂಡಾಗ ಯುರೋಪ್ ವಿಶೇಷವಾಗಿ ಮೌಖಿಕ ಸೂತ್ರೀಯ ಸಂಪ್ರದಾಯವನ್ನು ಹೊಂದಿದೆ ಮತ್ತು ಸಾಕಷ್ಟು ಸಂಖ್ಯೆಯ ಅಧ್ಯಯನಗಳಿವೆ ಮತ್ತು ಮೌಖಿಕ ಸೂತ್ರೀಯ ಸಂಪ್ರದಾಯ ದೊಡ್ಡ ಫಲಾನುಭವಿಗಳಲ್ಲಿ ಒಬ್ಬರೆಂದರೆ ಅವರು ಷೇಕ್ಸ್ಪಿಯರ್ ಎಂದು ನೀವು ಕಂಡುಕೊಳ್ಳುತ್ತೀರಿ ಷೇಕ್ಸ್ಪಿಯರ್ ಬರುವ ಮೊದಲು ಅವರು ಮೌಖಿಕ ಸೂತ್ರೀಯ ಸಂಪ್ರದಾಯದಿಂದ ಆನುವಂಶಿಕವಾಗಿ ಪಡೆದರು ಮತ್ತು ಅವರು ಬರೆದ ಕೆಲವು ವಿಷಯಗಳು ಮೌಖಿಕ ಸೂತ್ರೀಯ ಸಂಪ್ರದಾಯದಲ್ಲಿ ಈಗಾಗಲೇ ಇದ್ದವು ಎಂದು ಹೇಳುವ ಅಧ್ಯಯನಗಳಿವೆ ಆದ್ದರಿಂದ ಇತಿಹಾಸದ ಈ ಒಂದು ಸಮಯದಲ್ಲಿ ಹಕ್ಕನ್ನು ಮಾನ್ಯ ಮಾಡಲಾಯಿತು ಮತ್ತು ಕೈಗಾರಿಕಾ ಕ್ರಾಂತಿಯ ಕಾರಣದಿಂದಾಗಿ ಅದು ದೂರದವರೆಗೆ ಹರಡಿತು ಮತ್ತು ಆಸಕ್ತಿದಾಯಕ ಕ್ರಾಂತಿಯೂ ಸಹ ಇದಕ್ಕೆ ಕಾರಣವಾಯಿತು ಏಕೆಂದರೆ ನಾವು ಮಾತನಾಡುತ್ತಿರುವ ಬೌದ್ಧಿಕ ಆಸ್ತಿ ಹಕ್ಕುಗಳ ವಿಚಾರಗಳು ಕೈಗಾರಿಕಾ ಕ್ರಾಂತಿ ಕಾರಣದಿಂದ ಪ್ರಾರಂಭವಾದವು ನೀವು ಮೊಲ ನಕಲನ್ನು ಹೊಂದಿದ್ದರೆ ನೀವು ಅದರ ಬಹು ಪ್ರತಿಗಳನ್ನು ಮಾಡಬಹುದು ಕೈಗಾರಿಕಾ ಕ್ರಾಂತಿ ವಾಸ್ತವವಾಗಿ ಉತ್ಪಾದನೆಯನ್ನು ಯಾಂತ್ರಿಕರಣಗೊಳಿಸಿತು ಇದು ಉತ್ಪನ್ನಗಳ ಅನೇಕ ಪ್ರತಿಗಳನ್ನು ಉತ್ಪಾದಿಸುವುದನ್ನು ಸುಲಭಗೊಳಿಸಿತು ಕೈಗಾರಿಕಾ ಕ್ರಾಂತಿಯು ವಸ್ತುಗಳಿಗೆ ಮೌಲ್ಯವನ್ನು ನೀಡಿತು ಏಕೆಂದರೆ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಿಸಲ್ಪಟ್ಟವು ಮತ್ತು ಇಡೀ ಉದ್ಯಮವು ಕೈಗಾರಿಕಾ ಕ್ರಾಂತಿಯೊಂದಿಗೆ ಬಂದಿತು ಅದಕ್ಕೂ ಮೊದಲು ಜನರು ಈ ರೀತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತಿರಲಿಲ್ಲ ಇದು ಮತ್ತೊಮ್ಮೆ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಚರ್ಚಿಸಿದ್ದಕ್ಕೆ ಹೋಲುತ್ತದೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಅಮೂಲ್ಯವಾದ ಹಕ್ಕುಗಳು ಅವು ವಾಣಿಜ್ಯಿಕವಾಗಿ ಮೌಲ್ಯಯುತವಾಗಿವೆ ಮತ್ತು ಬೌದ್ಧಿಕ ಆಸ್ತಿ ಎಂದು ನಾವು ಹೇಳುತ್ತೇವೆ ಅದು ಇತರರೊಂದಿಗೆ ಹಂಚಿಕೊಳ್ಳಬಹುದು ಅಥವಾ ವ್ಯಕ್ತಪಡಿಸಬಹುದಾದ ಅಥವಾ ಹೂಗಳಿಂದ ನೀವು ಅನ್ವಯಗಳನ್ನು ಪಡೆಯಬಹುದು ಕೈಗಾರಿಕಾ ಕ್ರಾಂತಿಯ ಆಗಮನವನ್ನು ನೀವು ನೋಡಿದರೆ ಕೈಗಾರಿಕಾ ಕ್ರಾಂತಿಯ ಬೆಳವಣಿಗೆಗೆ ಕಾರಣವಾದ ಕೆಲವು ವಿಷಯಗಳಿವೆ ಒಂದು ವಿಷಯವೆಂದರೆ ಮುದ್ರಣ ತಂತ್ರಜ್ಞಾನದಲ್ಲಿನ ಪ್ರಗತಿ ಇದು ಆಲೋಚನೆಗಳ ತ್ವರಿತ ಹರಡುವಿಕೆಗೆ ಕಾರಣವಾಗುತ್ತದೆ ಏಕೆಂದರೆ ಮುದ್ರಣ ತಂತ್ರಜ್ಞಾನವು ಮುಂದುವರೆದಿದೆ ಮತ್ತು ನೀವು ಅದರ ಪ್ರತಿಗಳನ್ನು ಮಾಡಬಹುದು ದೊಡ್ಡ ಪ್ರಸಾರ ಮಾಡಲಾಗಿರುವ ದೊಡ್ಡ ಕೃತಿಗಳನ್ನು ಮತ್ತು ವಿಚಾರಗಳನ್ನು ಈಗ ನಕಲಿಸಬಹುದು ಮತ್ತು ಉಕ್ಕಿನ ಆವಿಷ್ಕಾರ ಮತ್ತು ದೀರ್ಘ ಪ್ರಯಾಣವನ್ನು ಮಾಡಬಲ್ಲ ಹಡಗುಗಳನ್ನು ಬಳಸಿ ಸಮುದ್ರಗಳನ್ನು ದಾಟುವ ನಮ್ಮ ಸಾಮರ್ಥ್ಯದಿಂದಾಗಿ ಅದನ್ನು ಇತರ ಸ್ಥಳಗಳಿಗೆ ಕಳುಹಿಸಬಹುದು ಹಿಂದೆಂದಿಗಿಂತಲೂ ಜನರು ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಯುರೋಪ್ನಲ್ಲಿ ಹೆಚ್ಚಿನ ವೇಗದಲ್ಲಿ ಜನರು ಪರಸ್ಪರ ಭೇಟಿಯಾಗುತ್ತಿದ್ದಾರೆ ಅಥವಾ ಗಡಿಗಳನ್ನು ದಾಟುತ್ತಿದ್ದಾರೆ ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ಇದು ಕೃತಿಗಳನ್ನು ಭಾಷಾಂತರಿಸುವ ಅಗತ್ಯಕ್ಕೆ ಕಾರಣವಾಯಿತು ಆದ್ದರಿಂದ ಹೊಸ ಜರ್ಮನ್ ತತ್ವಜ್ಞಾನಿ ತಮ್ಮ ಕೃತಿಯೊಂದಿಗೆ ಅಥವಾ ಜರ್ಮನ್ ಕಲಾವಿದ ತಮ್ಮ ಕೃತಿಯೊಂದಿಗೆ ಬರುತ್ತಿರುವುದನ್ನು ನೀವು ನೋಡಿದಾಗ ಜನರು ಅವುಗಳನ್ನು ತ್ವರಿತವಾಗಿ ಭಾಷಾಂತರಿಸುವುದನ್ನು ನೀವು ನೋಡುತ್ತೀರಿ ಮತ್ತು ಆ ಕಲ್ಪನೆಯು ಇಂಗ್ಲೆಂಡ್ನಲ್ಲಿ ಹರಡುವುದನ್ನು ನೋಡುತ್ತೀರಿ ಆದ್ದರಿಂದ ಜನರು ದೂರದ ಪ್ರದೇಶಗಳಿಗೆ ಪ್ರಯಾಣಿಸಲು ಪ್ರಾರಂಭಿಸಿದಾಗ ಅದು ಪರಸ್ಪರ ಅರ್ಥಮಾಡಿಕೊಳ್ಳಲು ಮತ್ತು ಇಡೀ ಭಾಷಾಂತರದ ಕ್ಷೇತ್ರ ಅಥವಾ ಇತರ ಭಾಷೆಗಳನ್ನು ಅರ್ಥೈಸಲು ಸಹಕಾರಿಯಾಯಿತು ಮತ್ತು ಇದು ತ್ವರಿತವಾಗಿ ವಿಚಾರಗಳ ಹರಡುವಿಕೆಗೆ ಕಾರಣವಾಯಿತು ಆದ್ದರಿಂದ ನಾವು ಕೈಗಾರಿಕಾ ಕ್ರಾಂತಿಯನ್ನು ಪ್ರಾರಂಭಿಕ ಸಮಯವನ್ನು ಬೌದ್ಧಿಕ ಆಸ್ತಿ ಹಕ್ಕುಗಳ ಪ್ರಾರಂಭಿಕ ಕಾಲಘಟ್ಟವೆಂದು ಹೇಳಲು ಪ್ರಮುಖ ಕಾರಣವಾಗಿದೆ